ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಸಾಧನಗಳು ಮತ್ತು ಫ್ಯಾಬ್ರಿಕೇಶನ್ ಈ ಕೋರ್ಸ್ನ ಮೊದಲ ಉಪನ್ಯಾಸಕ್ಕೆ ಸ್ವಾಗತ ಈ ಕೋರ್ಸ್ನಲ್ಲಿ ನಾವು ಅರೆವಾಹಕ ವಸ್ತುಗಳನ್ನು ನೋಡುತ್ತೇವೆ ನಾವು ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುತ್ತೇವೆ ಹೆಚ್ಚಾಗಿ ಎಲೆಕ್ಟ್ರಾನಿಕ್ ಗುಣಲಕ್ಷಣಗಳು ಸಾಧನಗಳನ್ನು ರೂಪಿಸಲು ನಾವು ಅರೆವಾಹಕ ವಸ್ತುಗಳನ್ನು ಬಳಸುತ್ತೇವೆ ಆದ್ದರಿಂದ ಈ ಸಾಧನಗಳನ್ನು ಎರಡು ಅರೆವಾಹಕಗಳಿಂದ ತಯಾರಿಸಬಹುದು ಅವುಗಳನ್ನು ಅರೆವಾಹಕ ಮತ್ತು ಲೋಹದಿಂದ ಅಥವಾ ಅರೆವಾಹಕ ಮತ್ತು ಅವಾಹಕ ಮತ್ತು ಲೋಹದಿಂದ ತಯಾರಿಸಬಹುದು ನಾವು ಹೇಳುವಂತೆ ಎಲ್ಇಡಿಗಳು ಮತ್ತು ಸೌರ ಕೋಶಗಳಂತಹ ಕೆಲವು ಆಪ್ಟಿಕಲ್ ಅಪ್ಲಿಕೇಶನ್ಗಳಿಗಾಗಿ ಸಾಧನಗಳನ್ನು ನೋಡುತ್ತೇವೆ ಅಂತಿಮವಾಗಿ ನಾವು ಪ್ರಸ್ತುತ ಮೈಕ್ರೊ ಫ್ಯಾಬ್ರಿಕೇಶನ್ ಉದ್ಯಮವನ್ನು ನೋಡುತ್ತೇವೆ ಅಲ್ಲಿ ನಾವು ಈ ಸಾಧನಗಳಿಂದ ಅರೆವಾಹಕಗಳಿಂದ ಮಾಡಿದ ಸಮಗ್ರ ಸರ್ಕ್ಯೂಟ್ಗಳನ್ನು ರಚಿಸುತ್ತೇವೆ ಕೋರ್ಸ್ನ ಕೊನೆಯಲ್ಲಿ ನಾವು ಕೆಲವು ಪರ್ಯಾಯ ಫ್ಯಾಬ್ರಿಕೇಶನ್ ತಂತ್ರಗಳನ್ನು ಸಹ ನೋಡುತ್ತೇವೆ ಅಲ್ಲಿ ನಾವು ಪ್ರಸ್ತುತ ಅನುಸರಿಸುತ್ತಿರುವ ಟಾಪ್ ಡೌನ್ ವಿಧಾನಕ್ಕಿಂತ ಬದಲಾಗಿ ಸಾಧನಗಳನ್ನು ತಯಾರಿಸಲು ಬಾಟಮ್ ಅಪ್ ವಿಧಾನವನ್ನು ಬಳಸುತ್ತೇವೆ ನಾವು ಎಲೆಕ್ಟ್ರಾನಿಕ್ ವಸ್ತುಗಳ ಬಗ್ಗೆ ಯೋಚಿಸಿದಾಗ ಮನಸ್ಸಿಗೆ ಬರುವ ಮೊದಲ property ಪ್ರತಿರೋಧ ವಸ್ತುಗಳನ್ನು 3 ವರ್ಗಗಳಾಗಿ ವಿಂಗಡಿಸಲು ಪ್ರತಿರೋಧವನ್ನು ಬಳಸಬಹುದು ಮೊದಲನೆಯದು ಕಂಡಕ್ಟರ್ಗಳು ನಂತರ ನೀವು ಅರೆವಾಹಕ ಗಳನ್ನು ಹೊಂದಿದ್ದೀರಿ ಮತ್ತು ಅಂತಿಮವಾಗಿ ನೀವು ಅವಾಹಕಗಳನ್ನು ಹೊಂದಿದ್ದೀರಿ ನಾವು ಹೆಚ್ಚಾಗಿ ಲೋಹಗಳನ್ನು ಕಂಡಕ್ಟರ್ ಆಗಿ ವ್ಯವಹರಿಸುವುದರಿಂದ ನಾನು ಅವುಗಳನ್ನು ಕೇವಲ ಲೋಹಗಳಂತೆ ಬರೆಯುತ್ತೇನೆ ಪ್ರತಿರೋಧದ ಬಗ್ಗೆ ಯೋಚಿಸಿದಾಗ ಪ್ರತಿರೋಧದ ಘಟಕವು ohm ಮತ್ತು ಚಿಹ್ನೆ Ω ಪ್ರತಿರೋಧವು ವೋಲ್ಟೇಜ್ ಮತ್ತು ಕರೆಂಟ್ ಎರಡಕ್ಕೂ ಓಮ್ ನಿಯಮ ಎಂದು ಕರೆಯಲ್ಪಡುತ್ತದೆ ಓಮ್ನಿನಿಯಮವು ವೋಲ್ಟೇಜ್ ಕರೆಂಟ್ ಮತ್ತು ಪ್ರತಿರೋಧದ ಉತ್ಪನ್ನವಲ್ಲದೆ ಬೇರೇನೂ ಅಲ್ಲ ಎಂದು ಹೇಳುತ್ತದೆ ಇದನ್ನು ಬರೆಯುವ ಇನ್ನೊಂದು ವಿಧಾನ ಪ್ರತಿರೋಧವು ವೋಲ್ಟೇಜ್ನ ಪ್ರವಾಹ ಘಟಕದ ಮೇಲಿನ ವೋಲ್ಟೇಜ್ ಕೇವಲ ವೋಲ್ಟ್ ಆಗಿದೆ ಪ್ರವಾಹದ ಘಟಕವು ಆಂಪಿಯರ್ ಆಗಿದೆ ಈಗ ಪ್ರತಿರೋಧವು ಮಾದರಿಯ ಆಯಾಮಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ತೆಳುವಾದ ವಸ್ತುವನ್ನು ಹೊಂದಿದ್ದರೆ ಅಥವಾ ನೀವು ಚಿಕ್ಕ ವ್ಯಾಸವನ್ನು ಹೊಂದಿರುವ ತಂತಿಯನ್ನು ಹೊಂದಿದ್ದರೆ ಆಗ ಪ್ರತಿರೋಧವು ಅಧಿಕವಾಗಿರುತ್ತದೆ ಆದ್ದರಿಂದ ನಾವು ಮಾದರಿಯ ಆಯಾಮಗಳನ್ನು ಅವಲಂಬಿಸದ ಒಂದು ನಿಯತಾಂಕವನ್ನು ಯೋಚಿಸಬೇಕಾಗಿದೆ ಮತ್ತು ಈ ನಿಯತಾಂಕವನ್ನು ರೆಸಿಸ್ಟಿವಿಟಿ ಎಂದು ಕರೆಯಲಾಗುತ್ತದೆ ಪ್ರತಿರೋಧವನ್ನು ಸಾಮಾನ್ಯವಾಗಿ ρ ಎಂದು ನೀಡಲಾಗಿದೆ ಮತ್ತು ಇದು ಪ್ರತಿರೋಧಕ್ಕೆ ಸಂಬಂಧಿಸಿದೆ ಇಲ್ಲಿ R ಪ್ರತಿರೋಧ A ಎನ್ನುವುದು ಅಡ್ಡ ವಿಭಾಗದ ಪ್ರದೇಶ ಮತ್ತು l ಎಂಬುದು ಮಾದರಿಯ ಉದ್ದವಾಗಿದೆ ಪ್ರತಿರೋಧದ ಘಟಕವು Ω m ಆಗಿದೆ ನೀವು Ω cm ಅನ್ನು ಸಹ ಹೊಂದಬಹುದು ಪ್ರತಿರೋಧದ ಮೇಲೆ ಒಂದನ್ನು ವಾಹಕತೆ ಎಂದು ಕರೆಯಲಾಗುತ್ತದೆ ವಾಹಕತೆಯ ಘಟಕವು Ω 1m 1 ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ನಾವು ಎರಡು ಪರಿಕಲ್ಪನೆಗಳನ್ನು ಸರಿಯಾಗಿ ಪರಿಚಯಿಸಿದ್ದೇವೆ ಒಂದು ಪ್ರತಿರೋಧ ಇನ್ನೊಂದು ವಾಹಕತೆ ನಾವು ನಮ್ಮಲ್ಲಿ ಮೂರು ವಿಧದ ವಸ್ತುಗಳು ಕಂಡಕ್ಟರ್ಗಳು ಅರೆವಾಹಕಗಳು ಮತ್ತು ಅವಾಹಕಗಳನ್ನು ಹೊಂದಿದ್ದೇವೆ ಮತ್ತು ಅವುಗಳ ನಡುವಿನ ವ್ಯತ್ಯಾಸವೆಂದರೆ ರೆಸಿಸ್ಟಿವಿಟಿ ಮೌಲ್ಯಗಳ ಕಾರಣ ಈ ಎಲ್ಲಾ ಮೂರು ವಿಧಗಳಿಗೆ ಪ್ರತಿರೋಧಕ್ಕಾಗಿ ಕೆಲವು ವಿಶಿಷ್ಟ ಮೌಲ್ಯಗಳನ್ನು ನೋಡೋಣ ನಾವು ಲೋಹಗಳು ಅಥವಾ ವಾಹಕಗಳೊಂದಿಗೆ ಪ್ರಾರಂಭಿಸೋಣ ಲೋಹಗಳ ಕೆಲವು ವಿಶಿಷ್ಟ ಉದಾಹರಣೆಗಳೆಂದರೆ ತಾಮ್ರ ಚಿನ್ನ ಪ್ಲಾಟಿನಂ ಬೆಳ್ಳಿ ಕೆಲವು ವಿಶಿಷ್ಟ ಪ್ರತಿರೋಧಗಳು ಯಾವುವು ಆದ್ದರಿಂದ ρ ಯುನಿಟ್ Ω ಮೀ ತಾಮ್ರದ ಸಂದರ್ಭದಲ್ಲಿ 15 7 x 10 9 ಚಿನ್ನಕ್ಕೆ 22 8 x 10 9 10 9 ಎಲ್ಲ 4 ಕ್ಕೆ ಸಾಮಾನ್ಯವಾಗಿದೆ ಪ್ಲಾಟಿನಂ ಸ್ವಲ್ಪ ಹೆಚ್ಚಾಗಿದೆ ಅದು 98 ಬೆಳ್ಳಿ ವಾಸ್ತವವಾಗಿ ತಾಮ್ರಕ್ಕಿಂತ ಉತ್ತಮ ಕಂಡಕ್ಟರ್ ಆದರೆ ಬೆಳ್ಳಿ ಕೂಡ ದುಬಾರಿಯಾಗಿದೆ ಆದ್ದರಿಂದ ನಾವು ಲೋಹಗಳನ್ನು ನೋಡಿದಾಗ ನಮ್ಮಲ್ಲಿ ವಾಹಕತೆ ಇರುತ್ತದೆ ಅಥವಾ ನಾವು ಸುಮಾರು 10 9 Ω m ನಷ್ಟು ಪ್ರತಿರೋಧವನ್ನು ಹೊಂದಿರುತ್ತೇವೆ ನಾವು ಮುಂದೆ ಅರೆವಾಹಕಗಳನ್ನು ನೋಡೋಣ ಅರೆವಾಹಕಗಳ ಕೆಲವು ಉದಾಹರಣೆಗಳು ಜರ್ಮೇನಿಯಮ್ ಸಿಲಿಕಾನ್ ಜಿಂಕ್ ಆಕ್ಸೈಡ್ ಗ್ಯಾಲಿಯಂ ಆರ್ಸೆನೈಡ್ ಪ್ರತಿರೋಧದ ಕೆಲವು ವಿಶಿಷ್ಟ ಮೌಲ್ಯಗಳು ಸಿಲಿಕಾನ್ ಸುಮಾರು 0 1 103 ಜಿಂಕ್ ಆಕ್ಸೈಡ್ 10 2 ರಿಂದ 10 4 ಕಡಿಮೆ ಇದೆ ಗ್ಯಾಲಿಯಮ್ ಆರ್ಸೆನೈಡ್ 10 6 ರಿಂದ 10 2 ಈ ಎಲ್ಲಾ ಸಂದರ್ಭಗಳಲ್ಲಿ ನಾನು ಮೌಲ್ಯಗಳ ಶ್ರೇಣಿಯನ್ನು ನೀಡಿದ್ದೇನೆ ನೈಜ ಪ್ರತಿರೋಧಕತೆ ಅಥವಾ ವಾಹಕತೆಯು ಅಶುದ್ಧತೆಯ ಮಟ್ಟವನ್ನು ಅವಲಂಬಿಸಿರುತ್ತದೆ ಮತ್ತು ನೀವು ಒಂದೇ ಸ್ಫಟಿಕ ಅಥವಾ ಪಾಲಿ ಸ್ಫಟಿಕವನ್ನು ಹೊಂದಿದ್ದರೂ ಸ್ಫಟಿಕದ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಅರೆವಾಹಕಗಳ ಸಂದರ್ಭದಲ್ಲಿ ಪ್ರತಿರೋಧಕತೆಯ ಕೆಲವು ಮೌಲ್ಯಗಳು ಇವು ಅವಾಹಕಗಳ ಬಗ್ಗೆ ಏನು ಕೆಲವು ವಿಶಿಷ್ಟ ಅವಾಹಕಗಳ ಉದಾಹರಣೆಗಳು ನೀವು ಮರ ನೀರು ಎಂದು ಹೇಳಬಹುದು ನಾವು ಅದರ ಡಿಅಯೋನೈಸ್ಡ್ ನೀರು ಎಂದು ಹೇಳುತ್ತೇವೆ ಆದ್ದರಿಂದ ಕರಗಿದ ಲವಣಗಳು ಗ್ಲಾಸ್ ಮತ್ತು ಸ್ಫಟಿಕ ಶಿಲೆಗಳಿಲ್ಲ ಇವು ಕೆಲವು ವಿಶಿಷ್ಟ ಮೌಲ್ಯಗಳು ಆದ್ದರಿಂದ ಗಾಜಿನ ಜೇಡಿಮಣ್ಣಿನಲ್ಲಿ 105 ಅಲ್ಲಿ ನಿರೋಧಕತೆಯು 1010 ರಿಂದ 1014 ರಷ್ಟಿರುತ್ತದೆ ನೀವು ಗಾಜಿನಲ್ಲಿ ಕೆಲವು ಡೋಪಿಂಗ್ ಏಜೆಂಟ್ಗಳನ್ನು ಹೊಂದಿದ್ದೀರಾ ಅಥವಾ ಇಲ್ಲವೇ ಅಥವಾ ಕೆಲವು ಕಲ್ಮಶಗಳನ್ನು ಹೊಂದಿದ್ದರೆ ಕ್ವಾರ್ಟ್ಜ್ನ ಸಂದರ್ಭದಲ್ಲಿ ಅದು ಇನ್ನೂ ಅಧಿಕವಾಗಿರುತ್ತದೆ ಆದ್ದರಿಂದ ನಾವು ಮೂಲಭೂತವಾಗಿ ನೋಡುವುದು ನೀವು ಲೋಹವಾಗಿದ್ದೀರಾ ಅಥವಾ ನೀವು ಅರೆವಾಹಕ ಹೊಂದಿದ್ದೀರಾ ಅಥವಾ ನೀವು ಅವಾಹಕವನ್ನು ಹೊಂದಿದ್ದೀರಾ ಎಂಬುದರ ಮೇಲೆ ಅವಲಂಬಿತವಾಗಿರುವ ವಿಶಾಲ ವ್ಯಾಪ್ತಿಯ ಪ್ರತಿರೋಧ ಆದ್ದರಿಂದ ಈ ಮೌಲ್ಯಗಳಲ್ಲಿನ ಈ ವ್ಯತ್ಯಾಸವನ್ನು ಹೇಗೆ ಅರ್ಥಮಾಡಿಕೊಳ್ಳುವುದು ಎಂಬುದು ಪ್ರಶ್ನೆ ಅದನ್ನು ಮಾಡಲು ನಾವು ವಸ್ತುಗಳ ಬ್ಯಾಂಡ್ ಅಂತರವನ್ನು ಮತ್ತು ಬ್ಯಾಂಡ್ ಅಂತರವು ಹೇಗೆ ವಿಕಸನಗೊಳ್ಳುತ್ತದೆ ಎಂಬುದನ್ನು ನೋಡಬೇಕು ನಮ್ಮ ಗಮನವು ಮುಖ್ಯವಾಗಿ ಲೋಹಗಳು ಮತ್ತು ಅರೆವಾಹಕಗಳ ಮೇಲೆ ಇರುತ್ತದೆ ಆದರೆ ನಾವು ಅಭಿವೃದ್ಧಿಪಡಿಸುವ ಯಾವುದೇ ಪರಿಕಲ್ಪನೆಗಳನ್ನು ನಾವು ಅವುಗಳನ್ನು ಅವಾಹಕಗಳಿಗೆ ಸಮಾನವಾಗಿ ಅನ್ವಯಿಸಬಹುದು ಆದ್ದರಿಂದ ನಾವು ಮುಂದುವರಿಯೋಣ ಮತ್ತು ಬ್ಯಾಂಡ್ ಅಂತರವು ಲೋಹದಿಂದ ಹೇಗೆ ವಿಕಸನಗೊಳ್ಳುತ್ತದೆ ಎಂಬುದನ್ನು ನೋಡೋಣ ನೀವು ವೈಯಕ್ತಿಕ ಪರಮಾಣುವನ್ನು ಹೊಂದಿರುವಾಗ ಶಕ್ತಿಯ ಮಟ್ಟಗಳು ಸಾಮಾನ್ಯವಾಗಿ ತೀಕ್ಷ್ಣ ಮತ್ತು ವಿಭಿನ್ನವಾಗಿರುತ್ತದೆ ಈ ಎಲ್ಲಾ ಪರಮಾಣುಗಳು ಒಟ್ಟುಗೂಡಿ ಘನರೂಪಕ್ಕೆ ಬಂದಾಗ ಏನಾಗುತ್ತದೆ ಎಂಬುದು ನಿಜವಾಗಿಯೂ ಪ್ರಶ್ನೆ ಹೈಡ್ರೋಜನ್ ಪರಮಾಣು ಎಂದು ನಮಗೆ ತಿಳಿದಿರುವ ಸರಳವಾದ ಪರಮಾಣುವಿನೊಂದಿಗೆ ಆರಂಭಿಸೋಣ ಹೈಡ್ರೋಜನ್ ಪರಮಾಣು ಒಂದು ಎಲೆಕ್ಟ್ರಾನ್ ಹೊಂದಿದೆ ಮತ್ತು ಇದು ನ್ಯೂಕ್ಲಿಯಸ್ನಲ್ಲಿ ಒಂದು ಪ್ರೋಟಾನ್ ಹೊಂದಿದೆ ಒಂದು ಎಲೆಕ್ಟ್ರಾನ್ k ಶೆಲ್ ನಲ್ಲಿದೆ ಮತ್ತು ಹೈಡ್ರೋಜನ್ ಪರಮಾಣು ಸಂರಚನೆಯು 1s1 ಆಗಿದೆ 2 ಹೈಡ್ರೋಜನ್ ಪರಮಾಣುಗಳು ಒಟ್ಟಿಗೆ ಸೇರಿದಾಗ ಏನಾಗುತ್ತದೆ ನಮ್ಮಲ್ಲಿ ಎರಡು ಹೈಡ್ರೋಜನ್ ಪರಮಾಣುಗಳಿದ್ದಾಗ ನೀವು 2 1s ಪರಮಾಣು ಕಕ್ಷೆಗಳನ್ನು ಹೊಂದಿದ್ದು ಇವುಗಳು ಪರಸ್ಪರ ಕ್ರಿಯೆ ನಡೆಸುತ್ತವೆ ಮತ್ತು ನಿಮಗೆ ಎರಡು ಆಣ್ವಿಕ ಕಕ್ಷೆಗಳನ್ನು ನೀಡುತ್ತವೆ ಆದ್ದರಿಂದ 2 ಹೈಡ್ರೋಜನ್ ಪರಮಾಣುಗಳು 2 ಪರಮಾಣು ಕಕ್ಷೆಗಳನ್ನು ಹೊಂದಿದ್ದು ಅದು ನಿಮಗೆ 2 ಆಣ್ವಿಕ ಕಕ್ಷೆಗಳನ್ನು ನೀಡುತ್ತದೆ ಗುರುತ್ವಾಕರ್ಷಣೆಯ ಸಲುವಾಗಿ ನಾನು ಪರಮಾಣು ಕಕ್ಷೆಗಳನ್ನು AO ಮತ್ತು ಆಣ್ವಿಕ ಕಕ್ಷೆಗಳನ್ನು MO ಎಂದು ಕರೆಯುತ್ತೇನೆ ಈ ಪರಮಾಣು ಕಕ್ಷೆಯನ್ನು ψ1s ಸಂಕೇತದಿಂದ ಸೂಚಿಸೋಣ 1s ಶೆಲ್ನಲ್ಲಿರುವ ಎಲೆಕ್ಟ್ರಾನ್ ಎಂಬ ಅಂಶವನ್ನು 1s ಸೂಚಿಸುತ್ತದೆ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ψ ಎಲೆಕ್ಟ್ರಾನ್ನ ತರಂಗ ಕಾರ್ಯವನ್ನು ಪ್ರತಿನಿಧಿಸುತ್ತದೆ ನಿಮ್ಮಲ್ಲಿ 2 ಹೈಡ್ರೋಜನ್ ಪರಮಾಣುಗಳು A ಮತ್ತು B ಇದ್ದರೆ ನೀವು 2 ಪರಮಾಣು ಕಕ್ಷೆಗಳನ್ನು ಹೊಂದಿರುತ್ತೀರಿ ನಾವು ಅವುಗಳನ್ನು ψ1sA ಮತ್ತು ψ1sB ಎಂದು ಕರೆಯೋಣ ಈಗ ಆಣ್ವಿಕ ಕಕ್ಷೆಗಳನ್ನು ರೂಪಿಸಲು ಈ 2 ತರಂಗ ಕಾರ್ಯಗಳನ್ನು ψ1sA ಮತ್ತು ψ1sB ಅನ್ನು ಒಟ್ಟುಗೂಡಿಸಬೇಕಾಗಿದೆ ಮತ್ತು ಅದನ್ನು ಮಾಡಲು 2 ಮಾರ್ಗಗಳಿವೆ ನೀವು ಎರಡನ್ನೂ ಸೇರಿಸಬಹುದು ಇದನ್ನು ಬಾಂಡಿಂಗ್ ಆರ್ಬಿಟಲ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು σ ನಿಂದ ಸೂಚಿಸಲಾಗುತ್ತದೆ ನೀವು ಅವುಗಳನ್ನು ಕಳೆಯಬಹುದು ಮತ್ತು ಇದನ್ನು ಆಂಟಿ ಬಾಂಡಿಂಗ್ ಆರ್ಬಿಟಲ್ ಎಂದು ಕರೆಯಲಾಗುತ್ತದೆ ಶಕ್ತಿಯ ದೃಷ್ಟಿಯಿಂದ ಬಂಧಕ ಕಕ್ಷೀಯ ಸಿಗ್ಮಾ ವಿರೋಧಿ ಬಂಧನ ಕಕ್ಷೆಗಿಂತ ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ ಮತ್ತು ನಾನು ಇದನ್ನು σಎಂದು ಸೂಚಿಸಲಿದ್ದೇನೆ ಹಾಗಾಗಿ ನಾನು ಇದನ್ನು σಎಂದು ಕರೆಯುತ್ತೇನೆ ನಾವು ಇದನ್ನು ಚಿತ್ರಾತ್ಮಕವಾಗಿಯೂ ಚಿತ್ರಿಸಬಹುದು ಆದ್ದರಿಂದ ನಾವು 2 ಹೈಡ್ರೋಜನ್ ಪರಮಾಣುಗಳನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಕೇಂದ್ರದಲ್ಲಿ ನೀವು ನ್ಯೂಕ್ಲಿಯಸ್ ಅನ್ನು ಹೊಂದಿದ್ದೀರಿ ಮತ್ತು ಹೊರಗೆ ನೀವು ಎಲೆಕ್ಟ್ರಾನ್ A ಮತ್ತು B ಅನ್ನು ಹೊಂದಿದ್ದೀರಿ ಅವುಗಳಲ್ಲಿ ಪ್ರತಿಯೊಂದೂ ಪರಮಾಣು ಕಕ್ಷೆಯನ್ನು ಹೊಂದಿದೆ ಆದ್ದರಿಂದ ಪರಮಾಣು ತರಂಗ ಕಾರ್ಯ ಆದ್ದರಿಂದ ಇದು ψ A ಇದು A ಮತ್ತು ψ B ಯ ಪರಮಾಣು ಕಕ್ಷೆಯಾಗಿದೆ ಈ ಎರಡೂ ಸಂದರ್ಭಗಳಲ್ಲಿ ಪರಮಾಣು ಕಕ್ಷೆಗಳಿಗಾಗಿ ನಾನು ಘಾತೀಯ ಕಾರ್ಯವನ್ನು ಆರಿಸಿದ್ದೇನೆ ಇದು ವಾಸ್ತವವಾಗಿ ಘಾತೀಯ ಕಾರ್ಯವೆಂದು ತೋರಿಸುವ ಒಂದು ಮಾರ್ಗವಿದೆ ಆದರೆ ನಾವು ಅದರೊಳಗೆ ಹೋಗುವುದಿಲ್ಲ ನಾವು ಕಾಳಜಿವಹಿಸಿದಂತೆ ನಾವು ಒಂದು ಕಕ್ಷೆಯನ್ನು ಹೊಂದಿದ್ದೇವೆ ಅದು ನ್ಯೂಕ್ಲಿಯಸ್ನಿಂದ ಘಾತೀಯವಾಗಿ ಕಡಿಮೆಯಾಗುತ್ತಿದೆ ಮತ್ತು ನಾವು ಅದನ್ನು ಇರಿಸಿಕೊಳ್ಳುತ್ತೇವೆ ಆದ್ದರಿಂದ ಈಗ ನಾವು 2 ಪರಮಾಣು ಕಕ್ಷೆಗಳನ್ನು ಹೊಂದಿದ್ದೇವೆ ನಾವು ಅವುಗಳನ್ನು ಸೇರಿಸಬಹುದು ಅಥವಾ ಕಳೆಯಬಹುದು ನೀವು ಅವುಗಳನ್ನು ಸೇರಿಸಿದರೆ ಫಲಿತಾಂಶದ ತರಂಗ ಕಾರ್ಯವು ಈ ರೀತಿ ಕಾಣುತ್ತದೆ ಆದ್ದರಿಂದ ನೀವು 2 ಪರಮಾಣುಗಳ ನಡುವೆ ಕನಿಷ್ಠವನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು 2 ನ್ಯೂಕ್ಲಿಯಸ್ಗಳಲ್ಲಿ ಗರಿಷ್ಠವನ್ನು ಹೊಂದಿರುತ್ತೀರಿ ಆದ್ದರಿಂದ ಇದು ನಿಮ್ಮ ಬಂಧಕ ಕಕ್ಷೆಯಾಗಿದೆ ನಾವು ಇದನ್ನು σ ಎಂದು ಕರೆಯುತ್ತೇವೆ ನೀವು ಅವುಗಳನ್ನು ಕಳೆಯಬಹುದು ಈ ಸಂದರ್ಭದಲ್ಲಿ ಇದು ಬಂಧ ವಿರೋಧಿ ಕಕ್ಷೆಯಾಗಿದೆ ಅಂದರೆ σ ನೀವು ಅದನ್ನು ನೋಡಿದರೆ σ ಶೂನ್ಯಕ್ಕೆ ಹೋಗುವುದಿಲ್ಲ ಇದು ಇನ್ನೊಂದೆಡೆ 2 ಪರಮಾಣುಗಳ ನಡುವೆ ಕನಿಷ್ಠಕ್ಕೆ ಹೋಗುತ್ತದೆ σ 2 ಪರಮಾಣುಗಳ ನಡುವೆ ಶೂನ್ಯಕ್ಕೆ ಹೋಗುತ್ತದೆ ಮತ್ತು ಇದನ್ನು ನೋಡ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ σ ಶೂನ್ಯ ನೋಡ್ಗಳನ್ನು ಹೊಂದಿದೆ ಮತ್ತು σ 1 ನೋಡ್ ಅನ್ನು ಹೊಂದಿದೆ σ ಗಿಂತ σ ಕಡಿಮೆ ಶಕ್ತಿಯನ್ನು ಹೊಂದಿದೆ ಬಂಧದ ಕಕ್ಷೆಯು ವಿರೋಧಿ ಬಂಧನಕ್ಕಿಂತ ಹೆಚ್ಚು ಸ್ಥಿರವಾಗಿರುತ್ತದೆ ಇದನ್ನು ಸಂಕ್ಷಿಪ್ತವಾಗಿ ಪ್ರತಿನಿಧಿಸುವ ಇನ್ನೊಂದು ವಿಧಾನವೆಂದರೆ ನಿಮ್ಮ 2 ಪರಮಾಣು ಕಕ್ಷೆಗಳನ್ನು ಪರಿಗಣಿಸುವುದು A ಮತ್ತು B ಪ್ರತಿಯೊಂದಕ್ಕೂ ಒಂದು ಎಲೆಕ್ಟ್ರಾನ್ ಇರುತ್ತದೆ ಈ 2 ವಿಲೀನಗೊಂಡಾಗ ಅವು ಬಂಧ ಮತ್ತು ವಿರೋಧಿ ಬಂಧಕ ಕಕ್ಷೆಯನ್ನು ರೂಪಿಸುತ್ತವೆ ಆದ್ದರಿಂದ ನಿಮ್ಮ ಬಂಧಕ ಕಕ್ಷೆಯು ಕಡಿಮೆ ಶಕ್ತಿಯನ್ನು ಹೊಂದಿದೆ σ ಬಂಧ ವಿರೋಧಿ ಕಕ್ಷೆಯು ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ σ ಪ್ರತಿ ಕಕ್ಷೆಯು 2 ಎಲೆಕ್ಟ್ರಾನ್ಗಳ ವಿರುದ್ಧ ಸ್ಪಿನ್ ತೆಗೆದುಕೊಳ್ಳಬಹುದು ಆದ್ದರಿಂದ ನೀವು 2 ಹೈಡ್ರೋಜನ್ ಪರಮಾಣುಗಳಿಂದ ಹೈಡ್ರೋಜನ್ ಅಣುವನ್ನು ರೂಪಿಸಿದಾಗ ಎರಡೂ ಎಲೆಕ್ಟ್ರಾನ್ಗಳು σ ಇದಕ್ಕೆ ಹೋಗುತ್ತವೆ ವ್ಯವಸ್ಥೆಯ ಒಟ್ಟಾರೆ ಶಕ್ತಿಯು ಕಡಿಮೆಯಾಗಿದೆ ಆದ್ದರಿಂದ H2 ರೂಪಿಸಲು ಇದು ಅನುಕೂಲಕರವಾಗಿದೆ 2 ಹೈಡ್ರೋಜನ್ ಪರಮಾಣುಗಳು ಒಟ್ಟಿಗೆ ಸೇರಿದಾಗ ನೀವು ಈ ರೇಖಾಚಿತ್ರವನ್ನು ಶಕ್ತಿ ಮತ್ತು ಬಾಂಡ್ ಉದ್ದದ ರೇಖಾಚಿತ್ರದ ಮೂಲಕ ತೋರಿಸಬಹುದು ಆ ನಿರ್ದಿಷ್ಟ ಕಥಾವಸ್ತುವಿನಲ್ಲಿ ನಾವು y ಅಕ್ಷದ ಮೇಲೆ ಶಕ್ತಿಯನ್ನು ಹೊಂದಿರುತ್ತೇವೆ ಮತ್ತು x ಅಕ್ಷದಲ್ಲಿ ನಾವು ಬಂಧದ ಉದ್ದವನ್ನು ಹೊಂದಿರುತ್ತೇವೆ ಆದ್ದರಿಂದ ಶಕ್ತಿಯು ಇದು ಬಂಧದ ಉದ್ದವಾಗಿದೆ 2 ಹೈಡ್ರೋಜನ್ ಪರಮಾಣುಗಳು ದೂರದಲ್ಲಿರುವಾಗ ನಾವು ಸಾಮಾನ್ಯವಾಗಿ ಹೇಳುತ್ತೇವೆ ಹೈಡ್ರೋಜನ್ ಪರಮಾಣುಗಳು ಅನಂತದಲ್ಲಿವೆ ನಂತರ ನಮ್ಮಲ್ಲಿರುವುದು ಕೇವಲ ಪರಮಾಣು ಕಕ್ಷೆಗಳು ಹಾಗಾಗಿ 1s ಕಕ್ಷೆ ಯಾವುದು ಎಂದು ನಾನು ಅವರಿಗೆ ಇಲ್ಲಿ ತೋರಿಸುತ್ತೇನೆ ಮತ್ತು ಅದು 1 ಎಲೆಕ್ಟ್ರಾನ್ ಹೊಂದಿದೆ ನಂತರ ನೀವು ನಿಮ್ಮ ಹೈಡ್ರೋಜನ್ ಪರಮಾಣುಗಳನ್ನು ಒಟ್ಟಿಗೆ ತರಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ನಾನು ಒಟ್ಟಿಗೆ ಸೇರಲು ಆರಂಭಿಸಿದಾಗ ಅವರು ಪರಸ್ಪರರ ಪರಿಣಾಮವನ್ನು ನೋಡುತ್ತಾರೆ ಅಂತಿಮವಾಗಿ ಪರಮಾಣು ಕಕ್ಷೆಗಳು ಬೆರೆತು ನಿಮ್ಮ ಆಣ್ವಿಕ ಕಕ್ಷೆಗಳನ್ನು ನಿಮಗೆ ನೀಡುತ್ತವೆ σ ಮತ್ತು σ ಆದ್ದರಿಂದ ಇದಕ್ಕಾಗಿ ನಾವು ಸ್ವಲ್ಪ ಸಮತೋಲನ ದೂರವನ್ನು ಹೊಂದಿರುತ್ತೇವೆ ನಾನು ಇದನ್ನು ಸಮತೋಲನ ದೂರ ಎಂದು ಕರೆಯುತ್ತೇನೆ ಆದ್ದರಿಂದ ಅಣುವಿನಲ್ಲಿರುವ 2 ಹೈಡ್ರೋಜನ್ ಪರಮಾಣುಗಳ ಸಮತೋಲನ ದೂರವಾಗಿದೆ ಆದ್ದರಿಂದ ನೀವು ಈಗ ಪರಮಾಣುಗಳನ್ನು ಒಟ್ಟುಗೂಡಿಸಿದ್ದೀರಿ ಅವುಗಳು 2 ನಮ್ಮ ಆಣ್ವಿಕ ಕಕ್ಷೆಗಳನ್ನು ರೂಪಿಸುತ್ತವೆ ಒಂದು σ ಇನ್ನೊಂದು σ ಆದ್ದರಿಂದ σ ಕಡಿಮೆ ಶಕ್ತಿಯನ್ನು ಹೊಂದಿದೆ ಅದು ಬಂಧನವಾಗಿದೆ σ ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ ಅದು ಬಂಧನ ವಿರೋಧಿ ಮತ್ತು ಎರಡೂ ಎಲೆಕ್ಟ್ರಾನ್ಗಳು σ ಗೆ ಹೋಗುತ್ತವೆ ಆದ್ದರಿಂದ ಇದು ಹೈಡ್ರೋಜನ್ ಮಟ್ಟಿಗೆ ಸರಿಯಾಗಿರುವ ಚಿತ್ರ ಹೀಲಿಯಂ 2 ರೂಪುಗೊಳ್ಳದಿರುವಾಗ ನಾವು ವಿವರಿಸಲು ಅದೇ ರೇಖಾಚಿತ್ರವನ್ನು ಬಳಸಬಹುದು ಹೀಲಿಯಂ ಇದು ಒಂದು ಉದಾತ್ತ ಅನಿಲವಾಗಿದ್ದು 1 ಸೆಲ್ನಲ್ಲಿ 2 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ 2 ಹೀಲಿಯಂ ಪರಮಾಣುಗಳು ಒಟ್ಟುಗೂಡಿದರೆ ನೀವು ಇಲ್ಲಿ 2 ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ ಮತ್ತೊಮ್ಮೆ ಎರಡೂ 1s ಗಳನ್ನು ನೀವು ಬೆರೆಸುವ ಮತ್ತು ಬಂಧವನ್ನು ಮತ್ತು ವಿರೋಧಿ ಬಂಧವನ್ನು ರೂಪಿಸುವ ಬಗ್ಗೆ ಯೋಚಿಸಬಹುದು ಆದ್ದರಿಂದ ಇದು ನಿಮ್ಮ σ ಇದು ನಿಮ್ಮ σ ಈಗ ನಾವು ಒಟ್ಟು 4 ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೇವೆ 2 ಎಲೆಕ್ಟ್ರಾನ್ಗಳು σ ಗೆ ಹೋಗುತ್ತವೆ ಆದರೆ 2 ಎಲೆಕ್ಟ್ರಾನ್ಗಳು ಆಂಟಿ ಬಾಂಡಿಂಗ್ಗೆ ಹೋಗುತ್ತವೆ ಅದು σ ಆದ್ದರಿಂದ He2 ನ ಒಟ್ಟಾರೆ ಶಕ್ತಿಯು ಕೇವಲ 2 He ಪರಮಾಣುಗಳಿಗಿಂತ ಹೆಚ್ಚಾಗಿದೆ ಆದ್ದರಿಂದ ನೀವು ಹೀಲಿಯಂ 2 ಅನ್ನು ಹೊಂದಿರುವುದಿಲ್ಲ ಯಾಕೆಂದರೆ ಈ ಚಿತ್ರವು ನಮ್ಮ ಬಳಿ 2 ಪರಮಾಣುಗಳಿರುವವರೆಗೂ ಚೆನ್ನಾಗಿರುತ್ತದೆ ನಾನು 3 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದರೆ ಅದನ್ನು ನೋಡೋಣ ಆದ್ದರಿಂದ ನಮ್ಮಲ್ಲಿ 3 ಹೈಡ್ರೋಜನ್ ಪರಮಾಣುಗಳು ಎ ಬಿ ಮತ್ತು ಸಿ ಇದೆ ಎಂದು ಹೇಳೋಣ ನಿಮ್ಮ ಪರಮಾಣು ಕಕ್ಷೆಗಳು ψ1sA ψ1sB ψ1sc ನಮ್ಮಲ್ಲಿ 2 ಪರಮಾಣುಗಳು ಇದ್ದಾಗ ಅವು 2 ಕಕ್ಷೆಗಳು 2 ಆಣ್ವಿಕ ಕಕ್ಷೆಗಳನ್ನು ರೂಪಿಸುತ್ತವೆ ಎಂದು ನಾವು ಹೇಳಿದ್ದೇವೆ ಈಗ ನಾವು 3 ಪರಮಾಣುಗಳನ್ನು ಹೊಂದಿರುವಾಗ ನಾವು 3 ಆಣ್ವಿಕ ಕಕ್ಷೆಗಳನ್ನು ಪಡೆಯಲಿದ್ದೇವೆ ಇದನ್ನು ಪಡೆಯಲು 3 ಮಾರ್ಗಗಳಿವೆ ನಾವು 3 ಹೈಡ್ರೋಜನ್ ಪರಮಾಣುಗಳಿಗೆ ಶಕ್ತಿಯ ಪದ್ಯಗಳ ಬಂಧದ ಉದ್ದವನ್ನು ಮಾಡಿದರೆ ನಮ್ಮ 3 ಕಕ್ಷೆಗಳು ಆಣ್ವಿಕ ಕಕ್ಷೆಗಳನ್ನು ಹೊಂದಿವೆ ಮೊದಲನೆಯದು ಎಲ್ಲಾ 3 ಅನ್ನು ಸೇರಿಸುವುದು ಇದು ನೀವು ಕಳೆಯಬಹುದಾದ ಒಂದು ಕಡಿಮೆ ಶಕ್ತಿಯಾಗಿದೆ ಇದು ಅತ್ಯಂತ ಕಡಿಮೆ ಶಕ್ತಿಯನ್ನು ಹೊಂದಿದೆ ಮತ್ತು ನೀವು ಅವುಗಳ ನಡುವೆ ಇನ್ನೊಂದನ್ನು ಹೊಂದಿದ್ದೀರಿ ಆದ್ದರಿಂದ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಎರಡನೇ ಹೈಡ್ರೋಜನ್ ಪರಮಾಣುವಿನ ಕೊಡುಗೆಯನ್ನು ನಿರ್ಲಕ್ಷಿಸಲಾಗುತ್ತದೆ ಏಕೆಂದರೆ ಇದು 0 ಬಾರಿ ಆದ್ದರಿಂದ ನಿಮ್ಮಲ್ಲಿರುವುದು ψ1sA ψ1sC ಆದ್ದರಿಂದ ನಾನು ಅದನ್ನು ಬರೆಯಲು ಬಿಡುತ್ತೇನೆ ಆದ್ದರಿಂದ ψ2 ಎಂದರೆ ψ1sA ψ1sC 3 ಹೈಡ್ರೋಜನ್ ಪರಮಾಣುಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಇದನ್ನು ಮತ್ತೊಮ್ಮೆ ಚಿತ್ರಾತ್ಮಕವಾಗಿ ಚಿತ್ರಿಸಬಹುದು ಆದ್ದರಿಂದ ಮೊದಲ ಪ್ರಕರಣದಲ್ಲಿ ನೀವು ಎಲ್ಲಾ 3 ಕಕ್ಷೆಗಳನ್ನು ಒಟ್ಟಿಗೆ ಸೇರಿಸುತ್ತಿದ್ದೀರಿ ಆದ್ದರಿಂದ ಇವುಗಳು ಎ ಬಿ ಮತ್ತು ಸಿ ಇದು ψ1 ಈಗ ನೀವು ಎಲ್ಲಾ 3 ಅನ್ನು ಸೇರಿಸುತ್ತಿದ್ದೀರಿ ಈ ಕಾರ್ಯವು ಎಲ್ಲಿಯೂ 0 ಕ್ಕೆ ಹೋಗುವುದಿಲ್ಲ ಆದ್ದರಿಂದ ψ2 ರ ಸಂದರ್ಭದಲ್ಲಿ ನೀವು 0 ನೋಡ್ಗಳನ್ನು ಹೊಂದಿದ್ದೀರಿ ಕಾರ್ಯವು B ಪರಮಾಣು 0 ಕ್ಕೆ ಹೋಗುತ್ತದೆ ಎಂದು ನಾವು ಹೇಳಿದ್ದೇವೆ ಅದಕ್ಕಾಗಿಯೇ A ಮತ್ತು C ಯಿಂದ ಮಾತ್ರ ಕೊಡುಗೆ ಇತ್ತು ಇದು ψ2 ಆದ್ದರಿಂದ ಇದು 1 ನೋಡ್ ಅನ್ನು ಹೊಂದಿದೆ ಮತ್ತು ψ3 ರ ಸಂದರ್ಭದಲ್ಲಿ ನಾವು 2 ನೋಡ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇದು 0 ನೋಡ್ಗಳೊಂದಿಗಿನ ಕಡಿಮೆ ಶಕ್ತಿಯಾಗಿದೆ ನಂತರ ನೀವು 1 ನೋಡ್ ಅನ್ನು ಹೊಂದಿದ್ದೀರಿ ಅದು ಅಂತಿಮವಾಗಿ ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ ψ3 ಈ ಪ್ರಕರಣಕ್ಕೆ ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ ನಾವು ಎನರ್ಜಿ ವರ್ಸಸ್ ಬಾಂಡ್ ಉದ್ದದ ರೇಖಾಚಿತ್ರವನ್ನು ಸೆಳೆಯಬಹುದು ψ1 ಕಡಿಮೆ ψ3 ಅತಿ ಹೆಚ್ಚು ಮತ್ತು ನಂತರ ψ2 ಮಧ್ಯದಲ್ಲಿ ಈಗ ನಮ್ಮಲ್ಲಿ 3 ಎಲೆಕ್ಟ್ರಾನ್ಗಳಿವೆ 2 ಎಲೆಕ್ಟ್ರಾನ್ಗಳು ψ1 ಮತ್ತು 1 ಎಲೆಕ್ಟ್ರಾನ್ಗಳು ψ2 ಗೆ ಹೋಗುತ್ತವೆ ಆದ್ದರಿಂದ ನಾವು 3 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದರೆ ಏನಾಗುತ್ತದೆ ಈಗ ನೀವು 4 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದ್ದರೆ ನೀವು 4 ಆಣ್ವಿಕ ಕಕ್ಷೆಗಳನ್ನು ಹೊಂದಿರುತ್ತೀರಿ ಇಲ್ಲಿ ನೀವು 4 ಸಾಲುಗಳನ್ನು ಹೊಂದಿರುತ್ತೀರಿ ನಮ್ಮಲ್ಲಿ 5 ಇದ್ದರೆ ನೀವು ಇಲ್ಲಿ 5 ಸಾಲುಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ಹಲವಾರು ಪರಮಾಣುಗಳು ಹೆಚ್ಚಾದಂತೆ ನಿಮ್ಮ ಶಕ್ತಿಯ ವಿರುದ್ಧ ಬಾಂಡ್ ಉದ್ದದ ರೇಖಾಚಿತ್ರದಲ್ಲಿ ನೀವು ಹೆಚ್ಚಿನ ಸಾಲುಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ಅಂತಿಮವಾಗಿ ನೀವು ಎನ್ ಪರಮಾಣುಗಳನ್ನು ಹೊಂದಿದ್ದರೆ ಎನ್ ಹೈಡ್ರೋಜನ್ ಪರಮಾಣುಗಳು ಎಂದು ನಾವು ಹೇಳಬಹುದು ನಂತರ N ಆಣ್ವಿಕ ಕಕ್ಷೆಯ ಪ್ರತಿ ಆಣ್ವಿಕ ಕಕ್ಷೆಯು 2 ಎಲೆಕ್ಟ್ರಾನ್ಗಳ ವಿರುದ್ಧ ಸ್ಪಿನ್ ತೆಗೆದುಕೊಳ್ಳಬಹುದು ಆದ್ದರಿಂದ 2xN ಶಕ್ತಿ ಸ್ಥಿತಿಗಳು ಮತ್ತು ಸಂಖ್ಯೆ 2 ಬರುತ್ತದೆ ಏಕೆಂದರೆ ನೀವು 2 ಎಲೆಕ್ಟ್ರಾನ್ಗಳ ವಿರುದ್ಧ ಸ್ಪಿನ್ ಹೊಂದಬಹುದು ಸರಿ ಇದು ಹೈಡ್ರೋಜನ್ ಬಳಸಿ ನೀವು ಅಭಿವೃದ್ಧಿಪಡಿಸಿರುವ ಚಿತ್ರ ಹೀಲಿಯಂ ಹೇಗೆ ರೂಪುಗೊಳ್ಳುವುದಿಲ್ಲ ಎಂಬುದನ್ನು ಸಹ ತೋರಿಸಿದ್ದೇವೆ ನಾವು ಸಂಕೀರ್ಣತೆಯನ್ನು ಸ್ವಲ್ಪ ಹೆಚ್ಚಿಸಿ ನಂತರ ಲಿಥಿಯಂ ಅನ್ನು ನೋಡಿದರೆ ಏನು ನಮ್ಮಲ್ಲಿ ಲಿಥಿಯಂ ಇದ್ದಾಗ ಲಿಥಿಯಂ 3 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ ಎಲೆಕ್ಟ್ರಾನಿಕ್ ಸಂರಚನೆಯು 1s2 2s1 ಲಿಥಿಯಂನಲ್ಲಿ 1s ಶೆಲ್ ಒಳಗಿನ ಶೆಲ್ ಆಗಿದೆ ಆದ್ದರಿಂದ ಇದು ಒಳಗಿನ ಕವಚವಾಗಿದೆ ಒಳಗಿನ ಶೆಲ್ ಸಾಮಾನ್ಯವಾಗಿ ಬಂಧದಲ್ಲಿ ಭಾಗಿಯಾಗಿರುವುದಿಲ್ಲ ಆದ್ದರಿಂದ ನಾವು ಒಳಗಿನ ಕವಚದ ಪರಿಣಾಮವನ್ನು ನಿರ್ಲಕ್ಷಿಸುತ್ತೇವೆ ಆದ್ದರಿಂದ ನಿಮಗೆ ಆಸಕ್ತಿಯಿರುವುದು 2s1 ಎಲೆಕ್ಟ್ರಾನ್ ಆದ್ದರಿಂದ ಇದು ಮತ್ತೊಮ್ಮೆ 2s ಶೆಲ್ನಲ್ಲಿ 1 e ಅನ್ನು ಹೊಂದಿದೆ ಆದ್ದರಿಂದ ಇದು ಹೈಡ್ರೋಜನ್ ಪರಮಾಣುವನ್ನು ಹೋಲುತ್ತದೆ ಆದ್ದರಿಂದ ನಾವು ಹೈಡ್ರೋಜನ್ ವಿಷಯದಲ್ಲಿ ಅದೇ ವಾದವನ್ನು ಲಿಥಿಯಂಗೆ ಬಳಸಬಹುದು ಆದ್ದರಿಂದ ನೀವು N ಲಿಥಿಯಂ ಪರಮಾಣುಗಳಿದ್ದರೆ ಕೇವಲ 2s ಎಲೆಕ್ಟ್ರಾನ್ ಅನ್ನು ಎಣಿಕೆಗೆ ತೆಗೆದುಕೊಂಡರೆ ನೀವು N ಪರಮಾಣು ಕಕ್ಷೆಯನ್ನು ಹೊಂದಿರುತ್ತೀರಿ ಅದು ನಿಮಗೆ 2N ಶಕ್ತಿಯ ಸ್ಥಿತಿಯನ್ನು ನೀಡುತ್ತದೆ ಮತ್ತೆ ಏಕೆ 2 ಏಕೆಂದರೆ ಪ್ರತಿಯೊಂದು ಶಕ್ತಿಯ ಸ್ಥಿತಿ ಅಥವಾ ಪ್ರತಿ ಆಣ್ವಿಕ ಕಕ್ಷೆಯು 2 ಎಲೆಕ್ಟ್ರಾನ್ಗಳನ್ನು ಹೊಂದಿರಬಹುದು ಮತ್ತೊಮ್ಮೆ ನಾವು ಲಿಥಿಯಮ್ಗಾಗಿ ಎನರ್ಜಿ ವರ್ಸಸ್ ಬಾಂಡ್ ಉದ್ದದ ರೇಖಾಚಿತ್ರವನ್ನು ಸೆಳೆಯಬಹುದು ಆದ್ದರಿಂದ ನಾವು y ಅಕ್ಷದಲ್ಲಿ ಶಕ್ತಿಯನ್ನು ಹೊಂದಿದ್ದೇವೆ x ಅಕ್ಷದಲ್ಲಿ ಬಂಧದ ಉದ್ದ ಆದ್ದರಿಂದ ಶಕ್ತಿ ಬಂಧದ ಉದ್ದದ ನಂತರ ನೀವು ಇಲ್ಲಿ ಸಮತೋಲನದ ಅಂತರವನ್ನು ಹೊಂದಿರುತ್ತೀರಿ ಇದು ಲಿಥಿಯಂ ಪರಮಾಣುಗಳು ಘನರೂಪಕ್ಕೆ ಸೇರುವಾಗ ಅವುಗಳ ಸಮತೋಲನ ಅಂತರವಾಗಿದೆ ಆದ್ದರಿಂದ ನೀವು 1s2 ಅನ್ನು ಹೊಂದಿದ್ದೀರಿ ಅದು ಒಳಗಿನ ಶೆಲ್ ಮತ್ತು 2 ಎಲೆಕ್ಟ್ರಾನ್ಗಳು ನಾನು ಹೇಳಿದಂತೆ ಒಳಗಿನ ಶೆಲ್ ಬಂಧದಲ್ಲಿ ಭಾಗವಹಿಸುವುದಿಲ್ಲ ಆದ್ದರಿಂದ ಇದು ಒಂದು ಸರಳ ರೇಖೆಯಾಗಿ ಉಳಿದಿದೆ ಅದು ಈಗ ಒಂದು ಬ್ಯಾಂಡ್ ಅನ್ನು ರೂಪಿಸುವುದಿಲ್ಲ ನೀವು 2s1 ಅನ್ನು ಹೊಂದಿದ್ದರೆ ನೀವು N ಲಿಥಿಯಂ ಪರಮಾಣುಗಳನ್ನು ಹೊಂದಿದ್ದರೆ ಆ ಲಿಥಿಯಂ ಪರಮಾಣುಗಳ 2s1 ಒಟ್ಟಾಗಿ N ಆಣ್ವಿಕ ಕಕ್ಷೆಗಳನ್ನು ರೂಪಿಸುತ್ತದೆ ಮತ್ತೊಮ್ಮೆ ನಾವು ಈ ಚಿತ್ರವನ್ನು ಸೆಳೆಯಬಹುದು ಅಲ್ಲಿ ನಾವು N ಗೆರೆಗಳನ್ನು ಹೊಂದಿರುತ್ತೇವೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ ನಾನು 1 2 3 6 ಸಾಲುಗಳನ್ನು ಡ್ರಾ ಮಾಡಿದ್ದೇನೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ N 6 ಆಗಿದ್ದು ಈ ಗೆರೆಗಳ ನಡುವಿನ ಅಂತರವು N ಅನ್ನು ಅವಲಂಬಿಸಿರುತ್ತದೆ ಮತ್ತು ಇದು ಸಮತೋಲನ ದೂರವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ N ನ ವಿಶಿಷ್ಟ ಮೌಲ್ಯ ಎಂದರೇನು N ಸಾಮಾನ್ಯವಾಗಿ ಬಹಳ ದೊಡ್ಡ ಸಂಖ್ಯೆ ಉದಾಹರಣೆಗೆ ನಾವು ಲಿಥಿಯಂ ಅನ್ನು ತೆಗೆದುಕೊಂಡರೆ ಲಿಥಿಯಂ 7 g mol 1 ಬಲದ ಪರಮಾಣು ತೂಕವನ್ನು ಹೊಂದಿರುತ್ತದೆ ಆದ್ದರಿಂದ ನಿಮ್ಮಲ್ಲಿ 7 ಗ್ರಾಂ ಲಿಥಿಯಂ ಇದ್ದರೆ 1 ಮೋಲ್ ಮತ್ತು 1 ಮೋಲ್ 6 023 x 1023 ಪರಮಾಣುಗಳನ್ನು ಹೊಂದಿದ್ದರೆ ಇದು ಅವಗಡ್ರೋ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ನಿಮ್ಮ ವಿಶಿಷ್ಟ ಮೌಲ್ಯ N ನೀವು ಏಳು ಗ್ರಾಂ ವಸ್ತುಗಳನ್ನು ಹೊಂದಿದ್ದರೆ ಸರಿಸುಮಾರು 6 x 1023 ಆದ್ದರಿಂದ ನೀವು 6 x 1023 ಲಿಥಿಯಂ ಪರಮಾಣುಗಳನ್ನು ಹೊಂದಿದ್ದರೆ ಘನ ರೂಪಿಸಲು ನೀವು 6 x 1023 ಆಣ್ವಿಕ ಕಕ್ಷೆಗಳನ್ನು ಹೊಂದಿರುತ್ತೀರಿ ಅವುಗಳಲ್ಲಿ ಪ್ರತಿಯೊಂದೂ 2 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ನೀವು 10 x ಅಥವಾ 12 x 1023 ಶಕ್ತಿ ಸ್ಥಿತಿಯನ್ನು ಹೊಂದಿದ್ದೀರಿ ಮತ್ತು ಇದು ನಿಜವಾಗಿಯೂ ದೊಡ್ಡ ಸಂಖ್ಯೆಯಾಗಿದೆ ಆದ್ದರಿಂದ ಇದರ ಅರ್ಥವೇನೆಂದರೆ ನಾವು ರೇಖಾಚಿತ್ರಕ್ಕೆ ಹಿಂತಿರುಗಿದರೆ ವೈಯಕ್ತಿಕ ಶಕ್ತಿಯ ಸ್ಥಿತಿಗಳ ನಡುವಿನ ಅಂತರವು ನಿಜವಾಗಿಯೂ ಚಿಕ್ಕದಾಗಿದೆ ನಾವು ಇಲ್ಲಿ ಚಿತ್ರಿಸಿದ ರೇಖಾಚಿತ್ರ ಮತ್ತು N ಅನ್ನು 6 ಕ್ಕೆ ಸಮನಾಗಿರುತ್ತದೆ ಮತ್ತು ನೀವು N ಸಮನಾಗಿದ್ದರೆ 6 ರೇಖೆಗಳನ್ನು ಚಿತ್ರಿಸಲಾಗಿದೆ 23 1023 ಗೆ ನೀವು ಮುಖ್ಯವಾಗಿ ಈ 1023 ಗೆರೆಗಳನ್ನು ಎಳೆಯುತ್ತಿದ್ದೀರಿ ನಾನು ಹೇಳಲು ಪ್ರಯತ್ನಿಸುತ್ತಿರುವುದು ನಿಜವಾಗಿಯೂ ದೊಡ್ಡದು N ಗಳು ಇವು ನಿರಂತರವಾಗುತ್ತವೆ ಮತ್ತು ನಮ್ಮಲ್ಲಿರುವುದು ಒಂದು ಶಕ್ತಿ ಬ್ಯಾಂಡ್ ಆಗಿದೆ ಆದ್ದರಿಂದ ಲಿಥಿಯಂಗಾಗಿ ನಾವು ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ಪುನಃ ರಚಿಸಬಹುದು ನೀವು ಇನ್ನು ಮುಂದೆ ವೈಯಕ್ತಿಕ ಆಣ್ವಿಕ ಕಕ್ಷೆಗಳನ್ನು ಹೊಂದಿಲ್ಲ ಆದರೆ ನೀವು ಎನರ್ಜಿ ಬ್ಯಾಂಡ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಈ ಸಂದರ್ಭದಲ್ಲಿ ಶಕ್ತಿಯು ವೈ ಅಕ್ಷದಲ್ಲಿದೆ ಉಲ್ಲೇಖವು ಶಕ್ತಿಯ ಮಟ್ಟ 0 ಎಂದು ಕರೆಯಲ್ಪಡುತ್ತದೆ ಇದು ನಿರ್ವಾತ ಮಟ್ಟವಾಗಿದೆ ಆದ್ದರಿಂದ ನಾನು ಇದನ್ನು ನಿರ್ವಾತ ಮಟ್ಟ ಎಂದು ಕರೆಯುತ್ತೇನೆ ಮತ್ತು ಇದು ಮೌಲ್ಯವನ್ನು ಹೊಂದಿದೆ 0 ಆದ್ದರಿಂದ ಎಲ್ಲವೂ ನಿರ್ವಾತ ಮಟ್ಟವನ್ನು ಉಲ್ಲೇಖಿಸಬಹುದು ಆದ್ದರಿಂದ ನೀವು ಅರ್ಧದಷ್ಟು ತುಂಬಿರುವ ಎನರ್ಜಿ ಬ್ಯಾಂಡ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಈ ಸಂದರ್ಭದಲ್ಲಿ ಇವೆಲ್ಲವೂ ಪೂರ್ಣ ಸ್ಥಿತಿಗಳು ಮತ್ತು ಇವೆಲ್ಲವೂ ಖಾಲಿ ಸ್ಥಿತಿಗಳಾಗಿವೆ ಹಾಗಾದರೆ ಎನರ್ಜಿ ಬ್ಯಾಂಡ್ ಅರ್ಧ ತುಂಬಿದೆ ಎಂಬ ಅಂಶವನ್ನು ನಾವು ಹೇಗೆ ತಲುಪುತ್ತೇವೆ ನೀವು ಬಾಂಡ್ ಉದ್ದದ ರೇಖಾಚಿತ್ರಗಳಿಗೆ ವಿರುದ್ಧವಾಗಿ ಶಕ್ತಿಗೆ ಹಿಂತಿರುಗಿದರೆ ಬಾಂಡ್ ಉದ್ದದ ವಿರುದ್ಧ ಶಕ್ತಿ ನೀವು ಲಿಥಿಯಂ ಹೊಂದಿದ್ದರೆ ಅದು 2s1 ನಿಮ್ಮ ಬಳಿ 1s ಒಳಗಿನ ಶೆಲ್ ಇದೆ ನಮ್ಮಲ್ಲಿ 2s1 ಇದೆ ಆದ್ದರಿಂದ ಇದು ಇಲ್ಲಿ ಶಕ್ತಿ ಬ್ಯಾಂಡ್ ಮತ್ತು ಒಟ್ಟು 2N ಸ್ಥಿತಿಗಳಿವೆ ಆದರೆ ಪ್ರತಿ ಲಿಥಿಯಂ ಪರಮಾಣು ಕೇವಲ ಒಂದು ಎಲೆಕ್ಟ್ರಾನ್ಗೆ ಮಾತ್ರ ಕೊಡುಗೆ ನೀಡುತ್ತದೆ ಆದ್ದರಿಂದ ನೀವು ಕೇವಲ N ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ ಆದ್ದರಿಂದ ಈ ಬ್ಯಾಂಡ್ನ ಅರ್ಧದಷ್ಟು ಮಾತ್ರ ತುಂಬಿದೆ ಆದ್ದರಿಂದ ನಾವು ಮೇಲಿನ ಅರ್ಧವನ್ನು ಅಳಿಸಬಹುದು ಆದ್ದರಿಂದ ನಿಮ್ಮಲ್ಲಿ ಅರ್ಧದಷ್ಟು ಬ್ಯಾಂಡ್ ಪೂರ್ಣ ಬ್ಯಾಂಡ್ನ ಅರ್ಧ ಖಾಲಿ ಇರುವಂತಹ ಪರಿಸ್ಥಿತಿ ನಿಮ್ಮಲ್ಲಿದೆ ಇದನ್ನೇ ನಾನು ಇಲ್ಲಿ ತೋರಿಸಿದ್ದೇನೆ ನಿಮಗೆ ಅರ್ಧ ಬ್ಯಾಂಡ್ ಇದೆ ಮತ್ತು ಅರ್ಧ ಬ್ಯಾಂಡ್ ಇದೆ ಖಾಲಿ ಇದೆ ಪೂರ್ಣ ಮತ್ತು ಖಾಲಿ ಪ್ರದೇಶಗಳನ್ನು ಬೇರ್ಪಡಿಸುವ ಈ ಶಕ್ತಿಯ ಸ್ಥಿತಿಯನ್ನು ನಾನು Ef ಎಂದು ಲೇಬಲ್ ಮಾಡಿದ್ದೇನೆ Ef ಅನ್ನು ಫೆರ್ಮಿ ಶಕ್ತಿ ಎಂದು ಕರೆಯಲಾಗುತ್ತದೆ ಈಗ ಇದು ಬಹಳ ಮುಖ್ಯವಾದ ಪದವಾಗಿದ್ದು 0 ಕೆಲ್ವಿನ್ ನಲ್ಲಿರುವ ಫೆರ್ಮಿ ಶಕ್ತಿಯು ಪೂರ್ಣ ಮತ್ತು ಖಾಲಿ ಸ್ಥಿತಿಗಳನ್ನು ಪ್ರತ್ಯೇಕಿಸುತ್ತದೆ ಆದ್ದರಿಂದ ಫೆರ್ಮಿ ಶಕ್ತಿಯು ಪೂರ್ಣ ಮತ್ತು ಖಾಲಿ ಸ್ಥಿತಿಗಳನ್ನು ಪ್ರತ್ಯೇಕಿಸುತ್ತದೆ ಇದು ಫೆರ್ಮಿ ಶಕ್ತಿಗಾಗಿ ಹೆಚ್ಚಾಗಿ ಬಳಸುವ ಕೆಲಸದ ವ್ಯಾಖ್ಯಾನವಾಗಿದೆ ನಾವು ಅರೆವಾಹಕಗಳಿಗೆ ಬಂದಾಗ ನಾವು ಈ ವ್ಯಾಖ್ಯಾನವನ್ನು ಸ್ವಲ್ಪ ಮಾರ್ಪಡಿಸಲು ಪ್ರಯತ್ನಿಸುತ್ತೇವೆ ಆದರೆ ನಾವು ಲೋಹಗಳೊಂದಿಗೆ ವ್ಯವಹರಿಸುವಾಗ ನಾವು ಇದನ್ನು ಬಳಸುತ್ತೇವೆ ಆದ್ದರಿಂದ ನಾವು ಕೆಲವು ಸಂಖ್ಯೆಗಳನ್ನು ಇಲ್ಲಿ ಹಾಕೋಣ ಆದ್ದರಿಂದ ಲಿಥಿಯಂನ ಸಂದರ್ಭದಲ್ಲಿ ಈ ಶಕ್ತಿಯು 0 ಫೆರ್ಮಿ ಶಕ್ತಿಯು ಮೈನಸ್ 2 5 evನಲ್ಲಿದೆ ಅಂದರೆ ಫೆರ್ಮಿ ಮಟ್ಟದಿಂದ ನಿರ್ವಾತ ಮಟ್ಟಕ್ಕೆ ಎಲೆಕ್ಟ್ರಾನ್ ಅನ್ನು ಉತ್ತೇಜಿಸಲು ನಿಮಗೆ 2 5 eV ಶಕ್ತಿಯ ಅಗತ್ಯವಿದೆ EB ವೇಲೆನ್ಸಿ ಬ್ಯಾಂಡ್ನ ಕೆಳಭಾಗವಾಗಿದೆ ಲಿಥಿಯಂನ ಸಂದರ್ಭದಲ್ಲಿ EB 7 2 eV ಮೌಲ್ಯವನ್ನು ಹೊಂದಿದೆ ಇಲ್ಲಿ ಬಳಸಲಾಗುವ ಶಕ್ತಿಯ ಘಟಕಗಳನ್ನು ಎಲೆಕ್ಟ್ರಾನ್ ವೋಲ್ಟ್ ಎಂದು ಕರೆಯಲಾಗುತ್ತದೆ eV ಅನ್ನು ಎಲೆಕ್ಟ್ರಾನ್ ವೋಲ್ಟ್ ಎಂದು ಕರೆಯಲಾಗುತ್ತದೆ ಇದು 1 6 x 10 19 ಜೌಲ್ಗಳ ಅಭಿವ್ಯಕ್ತಿಯಿಂದ ಜೌಲ್ಗಳಲ್ಲಿನ ಶಕ್ತಿಗೆ ಸಂಬಂಧಿಸಿದೆ 1 ev ಅಂದಾಜು 1 6 x 10 19 ಜೌಲ್ಗಳು ಲಿಥಿಯಂಗೆ ಸಂಬಂಧಪಟ್ಟಂತೆ ಇದು ಚಿತ್ರವಾಗಿದೆ ಆದ್ದರಿಂದ ಲಿಥಿಯಂನ ಸಂದರ್ಭದಲ್ಲಿ ನೀವು 2s ಶೆಲ್ ಅನ್ನು ಹೊಂದಿದ್ದು ಅದು ಅರ್ಧ ತುಂಬಿದೆ ಆದ್ದರಿಂದ ನಿಮ್ಮಲ್ಲಿ ಅರ್ಧ ತುಂಬಿರುವ ಬ್ಯಾಂಡ್ ಕೂಡ ಇದೆ ಮೆಗ್ನೀಸಿಯಮ್ ಅಥವಾ ಬೆರಿಲಿಯಮ್ ಬಗ್ಗೆ ಏನು ಬೆರಿಲಿಯಮ್ ಪರಮಾಣು ಸಂಖ್ಯೆ 4 ಅನ್ನು ಹೊಂದಿದೆ ಇದು ಎಲೆಕ್ಟ್ರಾನ್ ಕಾನ್ಫಿಗರೇಶನ್ 1s2 2s2 ಮೆಗ್ನೀಸಿಯಮ್ ಆವರ್ತಕ ಕೋಷ್ಟಕದಲ್ಲಿ ಬೆರಿಲಿಯಂಗಿಂತ ಕೆಳಗಿದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಶನ್ 1s2 2s2 2p6 ಮತ್ತು 3s2 ಈ ಎರಡೂ ಅಂಶಗಳಿಗೆ ಮತ್ತೊಮ್ಮೆ ಈ ಒಳಗಿನ ಶೆಲ್ ಆದ್ದರಿಂದ ನಿಮ್ಮ ಹೊರಗಿನ ಶೆಲ್ ಮೂಲಭೂತವಾಗಿ s2 ಸಂರಚನೆಯಾಗಿದೆ ಈ ಸಂರಚನೆಯು ಹೀಲಿಯಂನಂತೆಯೇ ಹೀಲಿಯಂ 1s2 ಸಂರಚನೆಯನ್ನು ಹೊಂದಿದೆ ಎಂದು ನಾವು ನೋಡಿದ್ದೇವೆ ಪ್ರಶ್ನೆ ಎಂದರೆ ಬೆರಿಲಿಯಮ್ ಅಥವಾ ಮೆಗ್ನೀಸಿಯಮ್ ಹೇಗೆ ಲೋಹಗಳನ್ನು ರೂಪಿಸುತ್ತದೆ ಅಥವಾ ಘನವಾಗಿ ರೂಪಿಸುತ್ತದೆ ಏಕೆಂದರೆ ಅವುಗಳು ಮಾಡುತ್ತವೆ ಮತ್ತು ಹೀಲಿಯಂ ಮಾಡುವುದಿಲ್ಲ ಎಂದು ನಮಗೆ ತಿಳಿದಿದೆ ಕಾರಣವೆಂದರೆ ಬೆರಿಲಿಯಮ್ ಮತ್ತು ಮೆಗ್ನೀಸಿಯಮ್ ಎರಡರಲ್ಲೂ ನೀವು ಪಿ ಶೆಲ್ಗಳನ್ನು ಹೊಂದಿದ್ದೀರಿ ಮತ್ತು ಪಿ ಶೆಲ್ಗಳು ಖಾಲಿಯಾಗಿವೆ ಆದ್ದರಿಂದ ಇಲ್ಲಿ ನೀವು 2p0 ಅನ್ನು ಹೊಂದಿದ್ದೀರಿ ಮೆಗ್ನೀಷಿಯಂನ ಸಂದರ್ಭದಲ್ಲಿ ನೀವು 3p0 ಅನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಘನವನ್ನು ರೂಪಿಸಿದಾಗ ನೀವು ಹೊಂದಿರುವುದು ಖಾಲಿ 2p0 ಮತ್ತು ಪೂರ್ಣ 2s2 ನಡುವಿನ ಮಿಶ್ರಣವಾಗಿದೆ ಮೆಗ್ನೀಸಿಯಮ್ನ ಸಂದರ್ಭದಲ್ಲಿ ನೀವು ಪೂರ್ಣ 3s2 ನಲ್ಲಿ ಖಾಲಿ 3p0 ನಡುವೆ ಮಿಶ್ರಣ ಮಾಡುತ್ತೀರಿ ಮತ್ತು ಅದಕ್ಕಾಗಿಯೇ ನೀವು ತುಂಬದ ಸ್ಥಿತಿಯನ್ನು ಹೊಂದಿದ್ದೀರಿ ಮತ್ತು ಇವು ಏಕೆ ಲೋಹಗಳಾಗಿವೆ ಆದ್ದರಿಂದ ಇದನ್ನು ಮತ್ತೊಮ್ಮೆ ನಾವು ಚಿತ್ರಾತ್ಮಕವಾಗಿ ಶಕ್ತಿ ಪದ್ಯಗಳನ್ನು ಬಾಂಡ್ ದೂರ ರೇಖಾಚಿತ್ರವನ್ನು ಬಳಸಿ ತೋರಿಸಬಹುದು ನಾವು ಬೆರಿಲಿಯಮ್ಗಾಗಿ ಉದಾಹರಣೆಯನ್ನು ಬಳಸೋಣ ನೀವು y ಅಕ್ಷದಲ್ಲಿ ಶಕ್ತಿಯನ್ನು ಹೊಂದಿದ್ದೀರಿ ಮತ್ತು ನಂತರ x ಅಕ್ಷದ ಮೇಲೆ ಬಂಧದ ಉದ್ದವನ್ನು ಹೊಂದಿದ್ದೇವೆ ಮತ್ತು ನಾವು ಕೆಲವು ಸಮತೋಲನ ದೂರವನ್ನು ಹೊಂದಿದ್ದೇವೆ 1s ಶೆಲ್ ಒಳಗಿನ ಶೆಲ್ ಆಗಿದ್ದು ಅದು ಬಂಧನದಲ್ಲಿ ಭಾಗವಹಿಸುವುದಿಲ್ಲ ನೀವು 2s2 ಶೆಲ್ ಅನ್ನು ತುಂಬಿದ್ದೀರಿ ಮತ್ತು ನಿಮಗೆ 2p0 ಇದೆ ಖಾಲಿಯಾಗಿದೆ ನೀವು ಬಾಂಡ್ ರೇಖಾಚಿತ್ರವನ್ನು ಚಿತ್ರಿಸಿದಾಗ ಇದು ನಿಮ್ಮ 2s ಶೆಲ್ ಆಗಿದ್ದು ನೀವು 2p0 ಶೆಲ್ ಅನ್ನು ಸಹ ಹೊಂದಿದ್ದೀರಿ ಆದ್ದರಿಂದ ನಿಮ್ಮಲ್ಲಿರುವುದು 2s ಮತ್ತು 2p ಮಿಶ್ರಣವಾಗಿದೆ ಆದ್ದರಿಂದ ಈ ಸಂಪೂರ್ಣ ವಿಷಯ ಇದು 2s ಮತ್ತು 2p ಮಿಶ್ರಣವಾಗಿದೆ ಬ್ಯಾಂಡ್ ಅನ್ನು ರೂಪಿಸುತ್ತದೆ ನಂತರ ನೀವು ಈ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗಳನ್ನು ತುಂಬಬಹುದು ಆದ್ದರಿಂದ ಇವೆಲ್ಲವೂ ತುಂಬಿದ ಸ್ಥಿತಿಗಳು ಮತ್ತು ಇವುಗಳು ಎಲ್ಲಾ ಖಾಲಿ ಸ್ಥಿತಿಗಳು ಮತ್ತು ತುಂಬಿದ ಮತ್ತು ಖಾಲಿ ಸ್ಥಿತಿಗಳನ್ನು ಬೇರ್ಪಡಿಸುವ ಶಕ್ತಿಯು ನಿಮ್ಮ ಫೆರ್ಮಿ ಶಕ್ತಿಯಾಗಿದೆ ಬೆರಿಲಿಯಮ್ ಅಥವಾ ಮೆಗ್ನೀಸಿಯಮ್ ಸಂಪೂರ್ಣ 2s2 ಎಲೆಕ್ಟ್ರಾನಿಕ್ ಸಂರಚನೆಯನ್ನು ಹೊಂದಿದ್ದರೂ ಅವುಗಳನ್ನು ಲೋಹಗಳೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವುಗಳು s ಮತ್ತು p ನಡುವೆ ಮಿಶ್ರಣವನ್ನು ಹೊಂದಿರುತ್ತವೆ ಆದ್ದರಿಂದ ಈಗ ಅವರು ಬ್ಯಾಂಡ್ ಅನ್ನು ಹೊಂದಿದ್ದಾರೆ ಅದು ಅರ್ಧ ಪೂರ್ಣ ಮತ್ತು ಅರ್ಧ ಖಾಲಿಯಾಗಿದೆ ಹೊರಗಿನ ಶೆಲ್ನಲ್ಲಿರುವ ಎಲೆಕ್ಟ್ರಾನ್ಗಳ ಪರಸ್ಪರ ಕ್ರಿಯೆಯಿಂದ ಉಂಟಾಗುವ ಈ ಬ್ಯಾಂಡ್ ಅನ್ನು ವೇಲೆನ್ಸ್ ಬ್ಯಾಂಡ್ ಎಂದು ಕರೆಯಲಾಗುತ್ತದೆ ಇದು ಹೊರಗಿನ ಶೆಲ್ ಎಲೆಕ್ಟ್ರಾನ್ಗಳ ಪರಸ್ಪರ ಕ್ರಿಯೆಯಿಂದ ಉಂಟಾಗುತ್ತದೆ ಒಂದು ವಹನ ಬ್ಯಾಂಡ್ ಕೂಡ ಇದೆ ಲೋಹಗಳ ಸಂದರ್ಭದಲ್ಲಿ ವೇಲೆನ್ಸಿ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಎರಡೂ ಒಂದೇ ಆಗಿರುತ್ತವೆ ಆದ್ದರಿಂದ ಲೋಹಗಳ ಸಂದರ್ಭದಲ್ಲಿ ನೀವು ವೇಲೆನ್ಸಿ ಮತ್ತು ಕಂಡಕ್ಷನ್ ಬ್ಯಾಂಡ್ ಎರಡನ್ನೂ ಹೊಂದಿದ್ದೀರಿ ಮತ್ತು ಅವೆರಡೂ ಒಂದೇ ಅರೆವಾಹಕಗಳ ಸಂದರ್ಭದಲ್ಲಿ ವೇಲೆನ್ಸಿ ಮತ್ತು ಕಂಡಕ್ಷನ್ ಬ್ಯಾಂಡ್ ವಿಭಿನ್ನವಾಗಿರುವುದನ್ನು ನೀವು ಕಾಣಬಹುದು ಮತ್ತು ಅವುಗಳ ನಡುವೆ ಅಂತರವಿದೆ ಬ್ಯಾಂಡ್ ಗ್ಯಾಪ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಂದಿನ ತರಗತಿಯಲ್ಲಿ ನಾವು ಲೋಹಗಳು ಹೇಗೆ ರೂಪುಗೊಂಡವು ಎಂದು ನೋಡಿದ್ದೇವೆ ನೀವು ಹೇಗೆ ಪ್ರತ್ಯೇಕ ಪರಮಾಣುಗಳೊಂದಿಗೆ ಪ್ರಾರಂಭಿಸಬಹುದು ಮತ್ತು ನಂತರ ಈ ಪರಮಾಣುಗಳು ಒಗ್ಗೂಡಿ ಆಣ್ವಿಕ ಕಕ್ಷೆಗಳನ್ನು ರೂಪಿಸುತ್ತವೆ ಲೋಹಗಳ ಸಂದರ್ಭದಲ್ಲಿ ಈ ಆಣ್ವಿಕ ಕಕ್ಷೆಗಳು ಅಂತಿಮವಾಗಿ ಬ್ಯಾಂಡ್ ಅನ್ನು ರೂಪಿಸುತ್ತವೆ ಮತ್ತು ಈ ಬ್ಯಾಂಡ್ಗಳು ಸಂಪೂರ್ಣವಾಗಿ ತುಂಬಿಲ್ಲ ಕೆಲವು ಖಾಲಿ ಸ್ಥಿತಿಗಳು ಯಾವಾಗಲೂ ಲಭ್ಯವಿರುತ್ತವೆ ಮತ್ತು ಅದಕ್ಕಾಗಿಯೇ ಲೋಹಗಳು ಉತ್ತಮ ವಾಹಕಗಳಾಗಿವೆ ಏಕೆಂದರೆ ಈ ಬ್ಯಾಂಡ್ಗಳಲ್ಲಿರುವ ಈ ಎಲೆಕ್ಟ್ರಾನ್ಗಳು ಶಕ್ತಿಯನ್ನು ಪಡೆದುಕೊಳ್ಳಬಹುದು ಮತ್ತು ಈ ಖಾಲಿ ಸ್ಥಿತಿಗಳಿಗೆ ಹೋಗಬಹುದು ಮತ್ತು ಹೀಗೆ ಲೋಹದೊಳಗೆ ಮುಕ್ತವಾಗಿ ಚಲಿಸಬಹುದು ಮತ್ತು ಇದು ಲೋಹಗಳನ್ನು ಉತ್ತಮ ವಾಹಕವಾಗಿಸುತ್ತದೆ ಮುಂದಿನ ತರಗತಿಯಲ್ಲಿ ನಾವು ಅರೆವಾಹಕಗಳನ್ನು ನೋಡಲು ಪ್ರಾರಂಭಿಸುತ್ತೇವೆ ಮತ್ತು ಅರೆವಾಹಕಗಳಲ್ಲಿ ನಾವು ಹೇಗೆ ಬ್ಯಾಂಡ್ ಗ್ಯಾಪ್ ಹೊಂದಿದ್ದೇವೆ ಎಂಬುದನ್ನು ನೋಡುತ್ತೇವೆ